ಹಿಂದಿನ ಪಠ್ಯದಲ್ಲಿ ಪಠ್ಯಕ್ರಮದ ಪರಿಣಾಮಗಳನ್ನು ಹೇಗೆ ಬರೆಯುವುದು ಮತ್ತು ಪ್ರತಿ ಪಠ್ಯಕ್ರಮದ ಪರಿಣಾಮಕ್ಕೆ ಅನುಗುಣವಾದ ಪಿಒಗಳು ಬರೆಯುವ ಸಂಪೂರ್ಣ ಚಿತ್ರ ಇದೆ ಈ ಪಠ್ಯದಲ್ಲಿ ನಾವು ಪಠ್ಯಕ್ರಮದ ಪರಿಣಾಮಗಳ ಸಾಧನೆಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಸಿಒಗಳ ತತ್ತ್ವಶಾಸ್ತ್ರ ಆಗಿದೆ ಇದರರ್ಥ ನೀವು ಯೋಜಿಸುತ್ತೀರಿ ನೀವು ಏನನ್ನಾದರೂ ಗುರಿಯಾಗಿಸಿಕೊಂಡಿದ್ದೀರಿ ಮತ್ತು ನಂತರ ನೀವು ನಿಮಗಾಗಿ ಒಂದು ಗುರಿಯನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಏನನ್ನಾದರೂ ಸಾಧಿಸುತ್ತೀರಿ ಮತ್ತು ನೀವು ಗುರಿಯಿಂದ ಎಷ್ಟು ದೂರದಲ್ಲಿದ್ದೀರಿ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ ಮತ್ತು ನಂತರ ಕ್ರಮವನ್ನು ಯೋಜಿಸಿ ಮತ್ತು ಮುಂದಿನ ಬಾರಿ ನೀವು ಪಠ್ಯಕ್ರಮವನ್ನು ನೀಡಿದಾಗ ನೀವು ಅದನ್ನು ಕಾರ್ಯಗತಗೊಳಿಸುವಿರಿ ಇದನ್ನು ಗುಣಮಟ್ಟದ ಲೂಪ್ ಅನ್ನು ಮುಚ್ಚುವುದು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಪಠ್ಯದಲ್ಲಿ ನಾವು ಗುಣಮಟ್ಟದ ಲೂಪ್ ಅನ್ನು ಹೇಗೆ ಮುಚ್ಚಬಹುದು ಎಂಬುದನ್ನು ನೋಡುತ್ತೇವೆ ಈ ಇಡೀ ಪ್ರಕ್ರಿಯೆಯಲ್ಲಿ ಕೆಲಸಗಳನ್ನು ಮಾಡುವ ಏಕೈಕ ಮಾರ್ಗವಿರುವುದಿಲ್ಲ ಎಂದು ನಾವು ನೆನಪಿನಲ್ಲಿಡಬೇಕು ಆದ್ದರಿಂದ ನೀವು ಅನುಸರಿಸಬಹುದಾದ ಸಂಪೂರ್ಣ ಪರಿಹಾರವನ್ನು ನಾವು ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇವೆ ಆದರೆ ನೀವು ಅದನ್ನು ಬದಲಾಯಿಸಲು ಬಯಸಿದರೆ ನೀವು ಮಾರ್ಪಡಿಸಬಹುದು ಮತ್ತು ನಿಮಗಾಗಿ ಸಂಪೂರ್ಣ ಪರಿಹಾರವನ್ನು ನಿರ್ಮಿಸಬಹುದು ಪಠ್ಯಕ್ರಮ ಯಾವುದು ಎಂಬುದರಿ೦ದ ಪ್ರಾರಂಭಿಸಿ ಪ್ರತಿ ಪಠ್ಯಕ್ರಮವನ್ನು ಸಂಬಂಧಿಸಿದ ಕ್ರೆಡಿಟ್ಗಳಿಂದ ಗುರುತಿಸಲಾಗುತ್ತದೆ ಏಕೆಂದರೆ ಹೆಚ್ಚಿನ ಪಠ್ಯಕ್ರಮಗಳು ಒಂದೇ ವರ್ಗಕ್ಕೆ ಸೇರುತ್ತವೆ ಇದು 3 0 0 ಅಂದರೆ 3 ತರಗತಿ ಅವಧಿಗಳು ಟ್ಯುಟೋರಿಯಲ್ ಇಲ್ಲ ಮತ್ತು ಪ್ರಯೋಗಾಲಯವಿಲ್ಲ ಅಥವಾ ನೀವು 3 ತರಗತಿ ಅವಧಿಗಳು 1 ಟ್ಯುಟೋರಿಯಲ್ ಮತ್ತು 0 ಪ್ರಯೋಗಾಲಯವನ್ನು ಹೊಂದಿದ್ದೀರಾ 3 0 1 ಎಂದರೆ 3 ತರಗತಿ ಅವಧಿಗಳು ಮತ್ತು 1 ಪ್ರಯೋಗಾಲಯ ಅಥವಾ ಕೆಲವೊಮ್ಮೆ ನೀವು 4 0 0 ಅನ್ನು ಹೊಂದಿರಬಹುದು ಎಂದರೆ ಕೇವಲ 4 ತರಗತಿ ಅವಧಿಗಳು ಮತ್ತು ಟ್ಯುಟೋರಿಯಲ್ ಇಲ್ಲ ಮತ್ತು ಪ್ರಯೋಗಾಲಯವಿಲ್ಲ ಯಾವುದೇ ಪಠ್ಯಕ್ರಮವನ್ನು ಅದರ ಪಠ್ಯಕ್ರಮದ ಪರಿಣಾಮಗಳಿಂದ ನಿರೂಪಿಸಲಾಗಿದೆ ಮತ್ತು ಅವು ಸುಮಾರು 6 ರಷ್ಟಿವೆ ಅಂದರೆ ನಾವು 3 ಕ್ರೆಡಿಟ್ ಪಠ್ಯಕ್ರಮಕ್ಕೆ 6 ಪ್ಲಸ್ ಅಥವಾ ಮೈನಸ್ 2 ರ ಬಗ್ಗೆ ಮಾತನಾಡುತ್ತೇವೆ 3 ಕ್ರೆಡಿಟ್ ಪಠ್ಯಕ್ರಮ ಸುಮಾರು 40 ತರಗತಿ ಅವಧಿಗಳನ್ನು ಹೊಂದಿದೆ ಇದು ಯೋಜಿತ ವಾರದ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಕೆಲವೊಮ್ಮೆ 15 ವಾರಗಳು ಇರಬಹುದು ಅಂತಹ ಸಂದರ್ಭದಲ್ಲಿ ಅದು 45ಕ್ಕೆ ಹೋಗಬಹುದು ಅಥವಾ ಅದು 14 ವಾರಗಳಾಗಿದ್ದರೆ ಅದು 42 ಸೆಷನ್ಗಳಾಗಿರಬಹುದು 3 0 0 ಪಠ್ಯಕ್ರಮವನ್ನು 40 ತರಗತಿ ಅವಧಿಗಳಿಗೆ ಯೋಜಿಸುವುದು ಒಳ್ಳೆಯದು ಮತ್ತು 4 0 0 ನಂತಹ 4 ಕ್ರೆಡಿಟ್ ಪಠ್ಯಕ್ರಮಕ್ಕೆ ನೀವು ಸುಮಾರು 54 ತರಗತಿ ಅವಧಿಗಳನ್ನು ಹೊಂದುವ ಸಾಧ್ಯತೆಯಿದೆ ಒಂದು ಪಠ್ಯಕ್ರಮವನ್ನು ಪಿಒಗಳು ಜ್ಞಾನದ ವರ್ಗಗಳು ಮತ್ತು ತರಗತಿ ಅಥವಾ ಟ್ಯುಟೋರಿಯಲ್ ಅಥವಾ ಪ್ರಯೋಗಾಲಯದ ಅವಧಿಗಳೊಂದಿಗೆ ಟ್ಯಾಗ್ ಮಾಡಲಾಗಿದೆ ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ ನೀವು ಇದನ್ನು ನೋಡಿದರೆ ಇದು 3 0 1 ಪಠ್ಯಕ್ರಮ ಆಗಿದೆ ವಾರಕ್ಕೆ 3 ತರಗತಿ ಅವಧಿಗಳು ಮತ್ತು 1 ಪ್ರಯೋಗಾಲಯ ಅವಧಿ ಅಂದರೆ ವಾರಕ್ಕೆ 2 ಗಂಟೆಗಳ ಪ್ರಯೋಗಾಲಯ ಅವಧಿ ಮತ್ತು ಇಲ್ಲಿ ನಾವು 6 ಪಠ್ಯಕ್ರಮದ ಪರಿಣಾಮಗಳ ಪ್ರಕಾರ ಪಠ್ಯಕ್ರಮವನ್ನು ವಿವರಿಸಿದ್ದೇವೆ ಅದು 6 ಆಗಿರಬೇಕಾಗಿಲ್ಲ ಉದಾಹರಣೆಗೆ ಕೊನೆಯದು ಸಾಕಷ್ಟು ದೊಡ್ಡದಾಗಿದೆ ನಾನು ಅದನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ನಾನು CO4 ಅನ್ನು ಎರಡು ಭಾಗಗಳಾಗಿ ಮುರಿಯಬಹುದು ಹಾಗಾಗಿ ಪಠ್ಯಕ್ರಮದ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರಾಜಿ ಮಾಡದೆ ನಾನು ಅದನ್ನು7 ಅಥವಾ 8 ಮಾಡಬಹುದು ನಾವು ಪ್ರತಿ ಪಠ್ಯಕ್ರಮದ ಪರಿಣಾಮವನ್ನು ಪಿಒಗಳು ಅನ್ನು ಸೇರಿಸಲು ಮಹತ್ವಾಕಾಂಕ್ಷೆಯಾಗಿದ್ದೇವೆ ಇದು ಸ್ವಲ್ಪ ಮಹತ್ವಾಕಾಂಕ್ಷೆಯಾಗಿದೆ ಆದರೆ ನೀವು ಪಠ್ಯಕ್ರಮವನ್ನು ಹೆಚ್ಚು ಆಸಕ್ತಿಕರಗೊಳಿಸಬಹುದು ಇದು ಶಿಕ್ಷಕರಿಗೆ ಹೆಚ್ಚು ಸವಾಲಿನ ಸಂಗತಿಯಾಗಿದೆ ಮತ್ತು ನೀವು ನಿಜವಾಗಿಯೂ ಈ ಕಾರ್ಯಕ್ರಮದ ಪರಿಣಾಮಗಳನ್ನು ಸಾಧಿಸುತ್ತಿದ್ದರೆ ವಿದ್ಯಾರ್ಥಿಗಳು ಸಾಕಷ್ಟು ಉತ್ತಮವಾಗಿ ಕಲಿಯುತ್ತಾರೆ ತದನಂತರ ನಾವು ಅರಿವಿನ ಮಟ್ಟವನ್ನು ಹೊಂದಿದ್ದೇವೆ ನಾವು ಇದನ್ನು ಯು ಎಂದು ವಿವರಿಸಿದ್ದೇವೆ ಮತ್ತು ನಾವು ಈಗಾಗಲೇ ಹೇಳಿದಂತೆ ಹೆಚ್ಚಿನ ಪಠ್ಯಕ್ರಮಗಳು ಸಾಮಾನ್ಯವಾಗಿ ಅನ್ವಯಿಸುವ ವರ್ಗವನ್ನು ಮೀರಿ ಹೋಗುವುದಿಲ್ಲ ಬಹಳ ವಿರಳವಾಗಿ ಅವರು ಇದನ್ನು ಮೀರಿ ಹೋಗುತ್ತಾರೆ ಏಕೆಂದರೆ ನಮ್ಮ ಪರೀಕ್ಷಾ ವಿಧಾನಗಳು ಇನ್ನೂ ಹೆಚ್ಚಿನ ಅರಿವಿನ ಮಟ್ಟವನ್ನು ಪರಿಹರಿಸಲು ಅನುಮತಿಸುವುದಿಲ್ಲ ಜ್ಞಾನದ ವಿಭಾಗಗಳಲ್ಲಿ ನಾವು ವಾಸ್ತವಿಕ ಪರಿಕಲ್ಪನಾ ಮತ್ತು ಕಾರ್ಯವಿಧಾನವನ್ನು ಬಳಸುತ್ತಿದ್ದೇವೆ ಆದರೆ ನಾವು ಇಲ್ಲಿ ಎಂಜಿನಿಯರಿಂಗ್ ಜ್ಞಾನದ ವಿಭಾಗಗಳಾದ ಮಾನದಂಡ ಮತ್ತು ವಿಶೇಷಣಗಳು ಮತ್ತು ಪ್ರಾಯೋಗಿಕ ನಿರ್ಬಂಧಗಳನ್ನು ಸೇರಿಸುತ್ತಿದ್ದೇವೆ ಇವು ತರಗತಿಯ ಅವಧಿಗಳು ಮತ್ತು ಇವು ಪ್ರಯೋಗಾಲಯದ ಅವಧಿಗಳು ಆದ್ದರಿಂದ ಸಾಮಾನ್ಯವಾಗಿ ನೀವು 14 ಸಕ್ರಿಯ ವಾರಗಳನ್ನು ಹೊಂದಿದ್ದರೆ ನಿಮಗೆ 28 ಗಂಟೆಗಳ ಪ್ರಯೋಗಾಲಯ ಮತ್ತು ಸುಮಾರು 40 ಗಂಟೆಗಳ ತರಗತಿ ಅವಧಿಗಳು ಇರುತ್ತವೆ ಈ ನಿರ್ದಿಷ್ಟ ಪಠ್ಯಕ್ರಮ ಸಿಒ ಸಾಧನೆಗೆ ಸಂಬಂಧಿಸಿದ ನಮ್ಮ ಎಲ್ಲಾ ಗಣನೆಗಳನ್ನು ಮಾಡಲು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಪಠ್ಯಕ್ರಮ ಏನೆಂಬುದನ್ನು ಸಚಿತ್ರವಾಗಿ ಅರ್ಥಮಾಡಿಕೊಳ್ಳಲು ಪಠ್ಯಕ್ರಮ ಕೆಲವು ಗುರಿಗಳನ್ನು ಹೊಂದಿರಬೇಕು ಗುರಿಗಳನ್ನು ಹೇಗೆ ಹೊಂದಿಸುವುದು ಎಂದು ನಾವು ನೋಡುತ್ತೇವೆ ನೀವು ಕೆಲವು ಗುರಿಯನ್ನು ಹೊಂದಿದ್ದೀರಿ ಪಠ್ಯಕ್ರಮದ ಪರಿಣಾಮಗಳ ಪ್ರಕಾರ ಪಠ್ಯಕ್ರಮವನ್ನು ವ್ಯಾಖ್ಯಾನಿಸಲಾಗಿದೆ ಪಠ್ಯಕ್ರಮದ ಪರಿಣಾಮಗಳನ್ನು ಕೆಲವು ರೀತಿಯ ಅಂದಾಜುವಿಕೆ ಮಾದರಿಯ ಪ್ರಕಾರ ನಿರ್ಣಯಿಸಲಾಗುತ್ತದೆ ನಾವು ಅದನ್ನು ವಿವರಿಸುತ್ತೇವೆ ಮತ್ತು ಅಂದಾಜುವಿಕೆ ಮಾದರಿಯು ಅಂದಾಜುವಿಕೆಯ ಸಾಧನಗಳನ್ನು ನಿರ್ಧರಿಸುತ್ತದೆ ಅದು ಕಾರ್ಯಯೋಜನೆಗಳು ರಸಪ್ರಶ್ನೆಗಳು ವರ್ಗ ಪರೀಕ್ಷೆಗಳು ಅಥವಾ ಅಂತಿಮ ಸೆಮಿಸ್ಟರ್ ಪರೀಕ್ಷೆಗಳು ಮತ್ತು ಈ ಅಂದಾಜುವಿಕೆಯ ಸಾಧನಗಳು ವಿದ್ಯಾರ್ಥಿಗಳ ಸಿಒ ಸಾಧನೆಯನ್ನು ನಾವು ಹೊಂದಿರುವ ಪಠ್ಯಕ್ರಮದ ಪರಿಣಾಮದ ಗುರಿಗಳೊಂದಿಗೆ ಹೋಲಿಸಲಾಗುತ್ತದೆ ಮತ್ತು ನೀವು ಅಂತರವನ್ನು ಲೆಕ್ಕಾಚಾರ ಮಾಡುತ್ತೀರಿ ನೀವು ಗುರಿಯನ್ನು ಹೊಂದಿಸಿದ್ದೀರಿ ಅದನ್ನು ಎಷ್ಟರ ಮಟ್ಟಿಗೆ ಮಾಡಲಾಗಿದೆ ಎಂದು ನೀವು ಅಳೆಯುತ್ತೀರಿ ಮತ್ತು ನಂತರ ನೀವು ಅಂತರವನ್ನು ಅಳೆಯುತ್ತಿದ್ದೀರಿ ಮತ್ತು ಈ ಅಂತರವು ನೀವು ಅಂತರವನ್ನು ಮುಚ್ಚುವ ಯೋಜನೆಯನ್ನು ತಯಾರಿಸಲು ಕಾರಣವಾಗುತ್ತದೆ ಏಕೆಂದರೆ ನೀವು ಆ ಅಂತರಗಳೊಂದಿಗೆ ಕೆಲಸ ಮಾಡಲು ಬಯಸುವುದಿಲ್ಲ ನೀವು ಯೋಜಿಸಲು ಬಯಸುತ್ತೀರಿ ಮುಂದಿನ ಬಾರಿ ಪಠ್ಯಕ್ರಮವನ್ನು ನೀಡುವಾಗ ನೀವು ಆ ಅಂತರವನ್ನು ಮುಚ್ಚಲು ಅಥವಾ ಅಂತರವನ್ನು ಕಡಿಮೆ ಮಾಡಲು ನೀಡುತ್ತೀರಿ ಮತ್ತು ಅಂತರವು 0 ಅಥವಾ ನಕಾರಾತ್ಮಕವಾಗಿದ್ದರೆ ನೀವು ಗುರಿಯನ್ನು ಮೀರಿದ್ದೀರಿ ಎಂದರ್ಥ ನಂತರ ನೀವು ಗುರಿಯನ್ನು ಹೆಚ್ಚಿಸುತ್ತೀರಿ ಆದ್ದರಿಂದ ಅದು ಲೂಪ್ ಅನ್ನು ಮುಚ್ಚುವ ಮೂಲ ಕಾರ್ಯವಿಧಾನವಾಗಿದೆ ಮತ್ತು ಪ್ರಾಸಂಗಿಕವಾಗಿ ಕಾರ್ಯಕ್ರಮದ ಪರಿಣಾಮಗಳನ್ನು ಸಾಧಿಸಲು ಪಠ್ಯಕ್ರಮಗಳು ಮುಖ್ಯ ಸಾಧನ ವಾಹನಗಳಾಗಿವೆ ಆದ್ದರಿಂದ ನಾವು ಪಠ್ಯಕ್ರಮದ ಸಾಧನೆಯಿಂದ ಕೆಲಸ ಮಾಡುತ್ತೇವೆ ಮತ್ತು ನಂತರ ನಾವು ಪಿಒ ಸಾಧನೆಯನ್ನು ಸಹ ನಿರ್ಧರಿಸುತ್ತೇವೆ ಆದ್ದರಿಂದ ಅದು ಸಿಒಗಳು ನಡುವಿನ ಸಂಬಂಧವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಮಾಡ್ಯೂಲ್ ಅಥವಾ ಈ ನಿರ್ದಿಷ್ಟ ಪಠ್ಯದಲ್ಲಿ ನಾವು ಲೂಪ್ನ ಈ ಭಾಗವನ್ನು ನೋಡುತ್ತೇವೆ ಈಗ ನಾವು ಎನ್ ಬಿಎ ನೇರ ಸಾಧನೆಯನ್ನು ನಿರ್ಧರಿಸಬಹುದು ಅಂದರೆ ನಾವು ನಿಗದಿಪಡಿಸಿದ ವರ್ಗ ಪರೀಕ್ಷೆಗಳು ಮತ್ತು ಅಂತಿಮ ಸೆಮಿಸ್ಟರ್ ಪರೀಕ್ಷೆಗಳಂತಹ ವಿವಿಧ ಅಂದಾಜುವಿಕೆ ಸಾಧನಗಳಲ್ಲಿ ಅವರು ಪಡೆದ ಅಂಕಗಳು ಅಥವಾ ಶ್ರೇಣಿಗಳು ಯಾವುವು ಸಿಒಗಳ ಆಯ್ಕೆಯಾಗಿ ಪರಿಗಣಿಸುತ್ತದೆ ಪಠ್ಯಕ್ರಮದ ನಿರ್ಗಮನ ಸಮೀಕ್ಷೆಗಳಿಂದ ಅವುಗಳನ್ನು ನಿರ್ಧರಿಸಬಹುದು ನೀವು ಸೆಮಿಸ್ಟರ್ನ ಕೊನೆಯಲ್ಲಿ ಪಠ್ಯಕ್ರಮದ ನಿರ್ಗಮನ ಸಮೀಕ್ಷೆಯನ್ನು ನಡೆಸುತ್ತೀರಿ ಆದರೆ ಈ ಪಠ್ಯಕ್ರಮದ ನಿರ್ಗಮನ ಸಮೀಕ್ಷೆಯು ಬೋಧಕನು ಆ ರೀತಿಯ ವಿಷಯವನ್ನು ಹೇಗೆ ನಡೆಸಿದನೆಂಬುದರ ಬಗ್ಗೆ ಅಲ್ಲ ಪಠ್ಯಕ್ರಮದ ನಿರ್ಗಮನ ಸಮೀಕ್ಷೆಯು ಪಠ್ಯಕ್ರಮದ ಪರಿಣಾಮಗಳಿಗೆ ಸಂಬಂಧಿಸಿದೆ ನೀವು ಎಷ್ಟರ ಮಟ್ಟಿಗೆ ಪಠ್ಯಕ್ರಮದ ಪರಿಣಾಮಗಳನ್ನು ಗಳಿಸಿದ್ದೀರಿ ಅರ್ಥಮಾಡಿಕೊಂಡಿದ್ದೀರಿ ಅಥವಾ ಕಲಿತಿದ್ದೀರಿ ಎಂದು ಇದರರ್ಥ ನೀವು ವಿದ್ಯಾರ್ಥಿಯರನ್ನು ಅವರು ಎಷ್ಟರ ಮಟ್ಟಿಗೆ ಪಠ್ಯಕ್ರಮದ ಪರಿಣಾಮಗಳನ್ನು ಕಲಿತಿದ್ದಾರೆ ಅಥವಾ ಸಾಧಿಸಿದ್ದಾರೆ ಎಂಬುದನ್ನು ಪರೋಕ್ಷವಾಗಿ ಕೇಳುವ ರೀತಿಯಲ್ಲಿ ನೀವು ಪ್ರಪತ್ರವನ್ನು ವಿನ್ಯಾಸಗೊಳಿಸಬೇಕು ನೀವು ಸಿಒ6 ಅನ್ನು ನೀನು ಎಷ್ಟರ ಮಟ್ಟಿಗೆ ಕಲಿತಿದ್ದೀಯಾ ಎಂಬ ಪ್ರಶ್ನೆಯನ್ನು ಕೇಳಲು ಸಾಧ್ಯವಿಲ್ಲ ಆದ್ದರಿಂದ ಈ ಪಠ್ಯಕ್ರಮದ ನಿರ್ಗಮನ ಸಮೀಕ್ಷೆಯ ರೂಪಗಳು ವಿಷಯ ನಿರ್ದಿಷ್ಟ ಅಥವಾ ಪಠ್ಯಕ್ರಮ ನಿರ್ದಿಷ್ಟವಾಗುತ್ತವೆ ಅದಕ್ಕೆ ತಕ್ಕಂತೆ ಅವುಗಳನ್ನು ವಿನ್ಯಾಸಗೊಳಿಸಬೇಕು ಮತ್ತು ಈಗ ಏನಾಗುತ್ತದೆ ನೀವು ಯಾವುದೇ ರೀತಿಯಲ್ಲಿ ಇದನ್ನು ಮಾಡಿದರೂ ಸಮೀಕ್ಷೆಯ ರೂಪದಿಂದಾಗಿ ಸಿಒಗಳ ಪರೋಕ್ಷ ಸಾಧನೆಯ ಲೆಕ್ಕಾಚಾರವು ಸಂಕೀರ್ಣವಾಗಿದೆ ಆದ್ದರಿಂದ ಅದರಿಂದ ಹೊರಬರುವ ಫಲಿತಾಂಶಗಳ ಬಗ್ಗೆ ಒಬ್ಬರು ಭರವಸೆ ನೀಡಲಾಗುವುದಿಲ್ಲ ಆದ್ದರಿಂದ ನೀವು ಗಣನೆಗೆ ತೆಗೆದುಕೊಳ್ಳುವಾಗ ಪರೋಕ್ಷ ಸಾಧನೆಗೆ ನೀವು ಕಡಿಮೆ ತೂಕವನ್ನು ನೀಡುತ್ತೀರಿ ನಾವು ಶ್ರೇಣಿ 2 ಮತ್ತು ಶ್ರೇಣಿ 1 ಕಾಲೇಜುಗಳ ನಡುವೆ ವ್ಯತ್ಯಾಸವನ್ನು ಹೊಂದಿರಬೇಕು ಉದಾಹರಣೆಗೆ ಶ್ರೇಣಿ 2 ಕಾಲೇಜುಗಳಲ್ಲಿ ಸೆಮಿಸ್ಟರ್ನ ಅಂತಿಮ ಪರೀಕ್ಷೆಯನ್ನು ವಿಶ್ವವಿದ್ಯಾಲಯವು ನಡೆಸುತ್ತದೆ ಮತ್ತು ಮೌಲ್ಯಅಂಕಣ ಮಾಡುತ್ತದೆ ಅದರಲ್ಲಿ ಕಾಲೇಜು ಅಥವಾ ಬೋಧಕರ ನೇರ ಪಾತ್ರವಿಲ್ಲ ಕಾಲೇಜುಗಳು ನಿರಂತರ ಆಂತರಿಕ ಮೌಲ್ಯಅಂಕಣವನ್ನು ಮಾತ್ರ ನೆರವೇರಿಸುತ್ತವೆ ಮತ್ತು ಈ ಪರೀಕ್ಷೆಗಳು ಮತ್ತು ಮೌಲ್ಯಅಂಕಣವನ್ನು ಕಾಲೇಜಿನಿಂದ ಅಥವಾ ಬೋಧಕರಿಂದ ನಡೆಸಲಾಗುತ್ತದೆ ಈ ಮಟ್ಟಿಗೆ ನೀವು ದೇಶಾದ್ಯಂತ ಶ್ರೇಣಿ 2 ಕಾಲೇಜಿನಲ್ಲಿ ಪ್ರಸ್ತುತ ಅಭ್ಯಾಸಗಳನ್ನು ನೋಡಿದರೆ 2080 ರಿಂದ 3070 ರವರೆಗೆ ಎಲ್ಲಿಯಾದರೂ ಇರಬಹುದು 2080 ಎಂದರೆ ನಿರಂತರ ಆಂತರಿಕ ಮೌಲ್ಯಅಂಕಣಕ್ಕೆ 20 ತೂಕವನ್ನು ಮತ್ತು ಸೆಮಿಸ್ಟರ್ ಅಂತಿಮ ಪರೀಕ್ಷೆಗೆ 80 ನೀಡಲಾಗುತ್ತದೆ ಸಿಐಇಗಾಗಿ ಅಂದರೆ ನಿರಂತರ ಆಂತರಿಕ ಮೌಲ್ಯಅಂಕಣಕ್ಕಾಗಿ ಬಳಸಲಾಗುವ ಅಂದಾಜುವಿಕೆಯ ಸಾಧನಗಳ ಸಂಖ್ಯೆಯನ್ನು ಕಾಲೇಜು ಮತ್ತು ಕೆಲವೊಮ್ಮೆ ವಿಶ್ವವಿದ್ಯಾಲಯವು ನಿರ್ಧರಿಸುತ್ತದೆ ಮತ್ತು ಪರೀಕ್ಷೆಗಳನ್ನು ಕೇಂದ್ರೀಯವಾಗಿ ವಿನ್ಯಾಸಗೊಳಿಸಿ ಕಾಲೇಜಿಗೆ ಕಳುಹಿಸಿದ ಉದಾಹರಣೆಗಳಿವೆ ಆದ್ದರಿಂದ ಇದು ಪ್ರಾಯೋಗಿಕವಾಗಿ ಎಸ್ಇಇ ವಿದ್ಯಾರ್ಥಿಯು ಪಡೆದ ಅಂಕಗಳ ಬಗ್ಗೆ ಕಾಲೇಜುಗಳಿಗೆ ತಿಳಿಯಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ವಿಶ್ವವಿದ್ಯಾಲಯವು ಅಂತಿಮ ಸೆಮಿಸ್ಟರ್ ಪರೀಕ್ಷೆಗೆ ಕೇವಲ ಒಂದು ಅಂಕ ಅಥವಾ ಒಂದು ದರ್ಜೆಯನ್ನು ನೀಡುತ್ತದೆ ಅವರು ಹೆಚ್ಚಿನ ವಿವರಗಳನ್ನು ನೀಡುವುದಿಲ್ಲ ಕನಿಷ್ಠ ಇದು ಪ್ರಸ್ತುತ ಅಭ್ಯಾಸವಾಗಿದೆ ಆದ್ದರಿಂದ ಶ್ರೇಣಿ 2 ಕಾಲೇಜಿನಲ್ಲಿ ಕಾಲೇಜಿಗೆ ಸಿಐಇ ನಲ್ಲಿನ ಅಂದಾಜುವಿಕೆಯ ಸಾಧನಗಳಲ್ಲಿ ಅಂಕಗಳನ್ನು ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸ್ವಂತ ವರ್ಗ ಪರೀಕ್ಷೆಗಳಲ್ಲಿ ನಿಮಗೆ ಪ್ರತಿ ಹಂತದ ವಿಷಯಗಳ ಅಂಕಗಳು ಲಭ್ಯವಿರುತ್ತವೆ ಶ್ರೇಣಿ 1 ಕಾಲೇಜುಗಳಲ್ಲಿ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಮತ್ತು ನಿರಂತರ ಆಂತರಿಕ ಮೌಲ್ಯಅಂಕಣ ಎರಡನ್ನೂ ಶ್ರೇಣಿ 1 ಕಾಲೇಜು ನಡೆಸುತ್ತದೆ ಮತ್ತು ಇವ್ಯಾಲ್ಯೂಯೇಟ್ ಬಳಸುವ ಅಂದಾಜುವಿಕೆ ಸಾಧನಗಳ ಸಂಖ್ಯೆಯನ್ನು ಕೆಲವು ಉನ್ನತ ಮಟ್ಟದ ಸಂಸ್ಥೆಗಳಲ್ಲಿ ಬೋಧಕ ನಿರ್ಧರಿಸುತ್ತಾನೆ ಅಥವಾ ನಿರ್ದಿಷ್ಟ ಕಾಲೇಜಿನಲ್ಲಿ ಪ್ರಮಾಣಿತ ಅಭ್ಯಾಸವನ್ನು ಅನುಸರಿಸಬಹುದು ಇಂತಹ ಸಂದರ್ಭದಲ್ಲಿ ಎಲ್ಲಾ ಅಂದಾಜುವಿಕೆ ಸಾಧನಗಳಲ್ಲಿನ ಎಲ್ಲಾ ಪಠ್ಯಕ್ರಮಗಳಲ್ಲಿನ ಎಲ್ಲಾ ಅಂದಾಜುವಿಕೆ ವಸ್ತುಗಳ ಎಲ್ಲಾ ವಿದ್ಯಾರ್ಥಿಗಳು ಪಡೆದ ಎಲ್ಲಾ ಅಂಕಗಳಿಗೆ ಆ ವಿಭಾಗವು ಪ್ರವೇಶವನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಸಂಪೂರ್ಣ ಡೇಟಾವನ್ನು ಹೊಂದಿದ್ದೀರಿ ಅದರಿಂದ ಶ್ರೇಣಿ 2 ಕಾಲೇಜಿಗೆ ಹೋಲಿಸಿದರೆ ಇಲ್ಲಿ ಸಿಒ ಸಾಧನೆಯನ್ನು ಉತ್ತಮವಾಗಿ ಲೆಕ್ಕಾಚಾರ ಮಾಡಬಹುದು ತಾತ್ತ್ವಿಕವಾಗಿ ಈ ಅಂದಾಜುವಿಕೆ ವಿಷಯಗಳು 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳು 10 ಅಂಕದ ಪ್ರಶ್ನೆಗಳು ಇತ್ಯಾದಿಗಳನ್ನು ಒಳಗೊಂಡಿರಬಹುದು ಅಂದಾಜುವಿಕೆಯ ಪ್ರತಿಯೊಂದು ವಿಷಯವನ್ನು ಅರಿವಿನ ಮಟ್ಟ ಮತ್ತು ಪಠ್ಯಕ್ರಮದ ಪರಿಣಾಮ ಮತ್ತು ಅಂಕಗಳೊಂದಿಗೆ ಟ್ಯಾಗ್ ಮಾಡುವುದು ಸೂಕ್ತವಾಗಿದೆ ಇವು ಕನಿಷ್ಠ ಮೂರು ಅವಶ್ಯಕತೆಗಳು ಸೂಚನೆಯನ್ನು ಯೋಜಿಸಲು ಪಿಒಗಳು ಮತ್ತು ಜ್ಞಾನದ ವಿಭಾಗಗಳಂತಹ ಹೆಚ್ಚಿನ ಮಾಹಿತಿಯನ್ನು ನೀವು ಹೊಂದಲು ಬಯಸಬಹುದು ಆದರೆ ಸಾಧನೆಯ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತೆ ಈ ಮೂರು ಸಮರ್ಪಕವಾಗಿರುತ್ತವೆ ಶ್ರೇಣಿ 2 ಸಂಸ್ಥೆಗಳ ಸಂದರ್ಭದಲ್ಲಿ ಸಿಐಇಗೆ ಸಂಬಂಧಿಸಿದ ಅಂದಾಜುವಿಕೆಯ ವಸ್ತುಗಳನ್ನು ಟ್ಯಾಗ್ ಮಾಡಲು ಮಾತ್ರ ಸಾಧ್ಯವಾಗುತ್ತದೆ ಈಗ ನಾವು ಅಂದಾಜುವಿಕೆಯ ಮಾದರಿಯ ಬಗ್ಗೆ ಮಾತನಾಡುತ್ತೇವೆ ಅಂದಾಜುವಿಕೆಯ ಮಾದರಿಯನ್ನು ನಾವು ಏನು ಕರೆಯುತ್ತೇವೆ ಅಂದಾಜುವಿಕೆಯ ಸಾಧನಗಳು ಯಾವುದು ಅಥವಾ ನೀವು ಅವುಗಳನ್ನು ಎಷ್ಟು ಹೊಂದಿದ್ದೀರಿ ಮತ್ತು ಅವುಗಳಲ್ಲಿ ಪ್ರತಿಯೊಂದಕ್ಕೂ ನೀವು ಎಷ್ಟು ತೂಕವನ್ನು ನೀಡುತ್ತಿರುವಿರಿ ಇಲ್ಲಿ ಪ್ರಸ್ತುತಪಡಿಸಿದ ಉದಾಹರಣೆಯಲ್ಲಿ ಶ್ರೇಣಿ 2 ಕಾಲೇಜಿನಲ್ಲಿ ನಾನು 5 ಅಂಕಗಳಿಗೆ ಒಂದು ಕಾರ್ಯಯೋಜನೆಯನ್ನು ನೀಡುತ್ತೇನೆ ಆದರೆ ನೀವು 2 ಅಥವಾ 3 ಕಾರ್ಯಯೋಜನೆಗಳನ್ನು ಸಹ ಹೊಂದಬಹುದು ಮತ್ತು ಎಲ್ಲಾ ನಿಯೋಜನೆಗಳಿಗೆ ಸಂಬಂಧಿಸಿದ ಒಟ್ಟು ಅಂಕಗಳು 5 ಆಗಿರಬಹುದು 25 ರಲ್ಲಿ 5 ಅಂಕಗಳನ್ನು ನಿಯೋಜನೆಗಳಿಗೆ ನಿಗದಿಪಡಿಸಲಾಗಿದೆ ಮತ್ತು ಪರೀಕ್ಷಾ 1 ಕ್ಕೆ 10 ಅಂಕಗಳು ಮತ್ತು ಪರೀಕ್ಷಾ 2 ಕ್ಕೆ 10 ಅಂಕಗಳಿವೆ ಮತ್ತು ನಾವು ಹೇಗೆ ವಿತರಿಸುತ್ತಿದ್ದೇವೆ ಇದು ಬೋಧಕರ ಆಯ್ಕೆಯಾಗಿದೆ ಇದು ವಿಷಯದ ಮೇಲೆ ಅವಲಂಬಿತವಾಗಿರುತ್ತದೆ ಉದಾಹರಣೆಗೆ ಒಂದನೇ ಪರೀಕ್ಷೆಯಲ್ಲಿ ನೆನಪಿಡುವ ಪ್ರಶ್ನೆಗಳಿಗೆ ಹತ್ತು ಅಂಕಗಳಲ್ಲಿ 2 ಅಂಕಗಳು ತಿಳುವಳಿಕೆ ಪ್ರಶ್ನೆಗಳಿಗೆ 6 ಅಂಕಗಳು ಮತ್ತು ಅನ್ವಯಿಸು ಪ್ರಶ್ನೆಗಳಿಗೆ ಎರಡು ಅಂಕಗಳು ಅಂತೆಯೇ ನಾನು ಪರೀಕ್ಷಾ 2 ಗಾಗಿ ಆ ತೂಕವನ್ನು ಬದಲಾಯಿಸಬಹುದು ನಾವು ಹೇಳಿದಂತೆ ಈ ವಿತರಣೆಯು ಬೋಧಕನ ಜೊತೆಗೆ ವಿಷಯದ ಸ್ವರೂಪವನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ ಮತ್ತು ನಿಯೋಜನೆಯು ಸಮಸ್ಯೆ ಪರಿಹರಿಸುವ ವ್ಯಾಯಾಮಗಳಾಗಿರುವುದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಅನ್ವಯಿಸಲು ಸಮಸ್ಯೆಗಳಿಗೆ ಎಲ್ಲಾ 5 ಅಂಕಗಳನ್ನು ನಿಯೋಜಿಸುತ್ತಿದ್ದೇವೆ ಇದು ಅಂದಾಜುವಿಕೆಯ ಮಾದರಿ ಈಗ ಶ್ರೇಣಿ 1 ಕಾಲೇಜಿನಲ್ಲಿ ನಾನು ಸಿಐಇಗಾಗಿ 40 ತೂಕವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಅವುಗಳನ್ನು ವಿತರಿಸಲಾಗಿದೆ ಇದು ಒಂದು ಉದಾಹರಣೆಯಾಗಿದೆ ನಿಮ್ಮ ಸ್ವಂತ ಮಾದರಿಯನ್ನು ನೀವು ಅನುಸರಿಸಬಹುದು ಉದಾಹರಣೆಗೆ ನೀವು ಪರೀಕ್ಷಾ 1ಕ್ಕೆ 10 ಅಂಕಗಳು ಮತ್ತು ಪರೀಕ್ಷಾ 2 ಕ್ಕೆ 20 ಅಂಕಗಳನ್ನು ಹೊಂದಬಹುದು ಅದು ಮತ್ತೊಂದು ಸಾಧ್ಯತೆ ಆದ್ದರಿಂದ ಇದು ಒಂದು ಮಾದರಿ ಎರಡು ಕಾರ್ಯಯೋಜನೆಗಳು ಮತ್ತು ಎರಡು ಪರೀಕ್ಷೆಗಳಿವೆ ಮತ್ತು ವಿವಿಧ ಅರಿವಿನ ಮಟ್ಟಗಳಿಗೆ ನೀಡಲಾದ ತೂಕವನ್ನು ಸೂಚಿಸಲಾಗುತ್ತದೆ ಮತ್ತು ನಾವು ಹೇಳಿದಂತೆ ಇವು ಕೇವಲ ಮಾದರಿ ಮೌಲ್ಯಗಳು ನಿಮ್ಮ ಪಠ್ಯಕ್ರಮ ಮತ್ತು ನಿಮ್ಮ ಆದ್ಯತೆಗಳು ಏನೆಂಬುದನ್ನು ಅವಲಂಬಿಸಿ ನೀವು ನಿರ್ಧರಿಸುತ್ತೀರಿ ಈಗ ನಾವು ವರ್ಗ ಸರಾಸರಿಗಳನ್ನು ಲೆಕ್ಕಾಚಾರ ಮಾಡುತ್ತೇವೆ ಉದಾಹರಣೆಗೆ ನಿಯೋಜನೆ 1 ಕ್ಕೆ 5 ಅಂಕಗಳನ್ನು ಮೀಸಲಿಡಲಾಗಿದೆ ಆದರೆ ಈ ಕಾರ್ಯಯೋಜನೆಯನ್ನು ಈ ಯಾವುದೇ ಪಠ್ಯಕ್ರಮದ ಪರಿಣಾಮಗಳಲ್ಲಿ ನೀಡಬಹುದು ಹಾಗಾಗಿ ನನಗೆ ಸಿಒ2 ಗೆ 2 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹಾಗಾಗಿ ಏನಾಗುತ್ತದೆ ನಾನು ವರ್ಗ ಸರಾಸರಿಯನ್ನು ನೋಡಿದರೆ 2 ಅಂಕಗಳಲ್ಲಿ ಅದು 1 5 ಆಗಿದೆ ನಡುವೆ 4 3 3 ಎಂದು ವಿಂಗಡಿಸಲಾಗಿದೆ ವರ್ಗ ಸರಾಸರಿ 4 ರಲ್ಲಿ 2 3 ಮತ್ತು 3 ರಲ್ಲಿ 2 1 ಅಂಕಗಳು ಸಾಧ್ಯ ಅಥವಾ ನೀವು ಯಾವ ರೀತಿಯ ಗುರಿಗಳನ್ನು ಹೊಂದಲು ಬಯಸುತ್ತೀರಿ ಎಂಬುದರ ಆಧಾರದ ಮೇಲೆ ಇವುಗಳು ಭಿನ್ನವಾಗಿರುತ್ತವೆ ನೀವು ಗುರಿಗಳನ್ನು ಹೇಗೆ ಹೊಂದಿಸಲು ಯೋಜಿಸುತ್ತಿದ್ದೀರಿ ಎಂಬುದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ ಆದರೆ ಇಲ್ಲಿ 3 ಅಂಕಗಳಲ್ಲಿ ವರ್ಗ ಸರಾಸರಿ 2 3 ಆಗಿದೆ ಆದ್ದರಿಂದ ಈ ಪರೀಕ್ಷೆ 2 ಗಾಗಿ ಮತ್ತು ನಂತರ ಸಿಐಇ ಗಾಗಿ ಪಡೆದ ಎಲ್ಲಾ ಅಂಕಗಳನ್ನು ನೀವು ಸೇರಿಸುತ್ತೀರಿ ಮತ್ತು ಗರಿಷ್ಠ ಅಂಕ ಯಾವುದು ಮತ್ತು ನೀವು ಶೇಕಡಾವಾರು ಅನ್ನು ಲೆಕ್ಕಾಚಾರ ಮಾಡುತ್ತೀರಿ ಆದರೆ ನೀವು ಶ್ರೇಣಿ 1 ಕಾಲೇಜಿಗೆ ಬಂದರೆ ನಿಮ್ಮಲ್ಲಿ ಹೆಚ್ಚಿನ ಅಂದಾಜುವಿಕೆಯ ಸಾಧನಗಳಿವೆ ಮತ್ತು ಅಂಕಗಳು ವಿಭಿನ್ನವಾಗಿವೆ ಮತ್ತು ನೀವು ವರ್ಗ ಸರಾಸರಿಗಳನ್ನು ಇದೇ ರೀತಿಯಲ್ಲಿ ಲೆಕ್ಕಾಚಾರ ಮಾಡುತ್ತೀರಿ ಆದ್ದರಿಂದ ನೀವು ಅಂತಿಮವಾಗಿ ಪ್ರತಿ ಸಿಒಗೆ ವರ್ಗ ಸರಾಸರಿ ಶೇಕಡಾವಾರು ಪ್ರಮಾಣವನ್ನು ಪಡೆಯುತ್ತೀರಿ ಈಗ ನಾವು ಸಾಧನೆಯ ಗುರಿಗಳನ್ನು ನಿಗದಿಪಡಿಸುವ ಬಗ್ಗೆ ಮಾತನಾಡುತ್ತೇವೆ ನೀವು ಎಷ್ಟು ಸಾಧಿಸಬೇಕು ಮತ್ತೆ ಅದು ವ್ಯಕ್ತಿನಿಷ್ಠವಾಗಿದೆ ನಾವು ನಿಮಗೆ ನಾಲ್ಕು ಉದಾಹರಣೆಗಳನ್ನು ನೀಡುತ್ತೇವೆ ಪಠ್ಯಕ್ರಮದ ಎಲ್ಲಾ ಸಿಒಗಳಿಗೆ ಗುರಿಗಳು ಒಂದೇ ಆಗಿರುತ್ತವೆ ಮತ್ತು ವಿದ್ಯಾರ್ಥಿಗಳ ವಿವಿಧ ಗುಂಪುಗಳ ಕಾರ್ಯಕ್ಷಮತೆಯ ಮಟ್ಟಕ್ಕೆ ಅನುಗುಣವಾಗಿ ಹೊಂದಿಸಲಾಗಿದೆ ಹಾಗಾದರೆ ನಾವು ಏನು ಹೇಳುತ್ತೇವೆ ಉದಾಹರಣೆಗೆ ಸಂಪೂರ್ಣ ಅಂದಾಜುವಿಕೆಯಲ್ಲಿ ಅಂದರೆ ಎಸ್ ಇಇ ಸೇರಿದಂತೆ 10 ವಿದ್ಯಾರ್ಥಿಗಳು 50ಕ್ಕಿಂತ ಕಡಿಮೆ ಅಂಕಗಳನ್ನು ಹೊಂದಿರಬೇಕು ಅಥವಾ 50ಕ್ಕಿಂತ ಕಡಿಮೆ ಪಡೆಯುವ ವಿದ್ಯಾರ್ಥಿಗಳ ಶೇಕಡಾವಾರು 10 ಮೀರಬಾರದು ಅಂತೆಯೇ 50 ರಿಂದ 65 ಗಳನ್ನು ಪಡೆಯುವ ವಿದ್ಯಾರ್ಥಿಗಳು 40 ಕ್ಕಿಂತ ಹೆಚ್ಚು ಇರಬೇಕು ಅದೇ ರೀತಿ 65 ರಿಂದ 80 ಅಂಕಗಳಿಗೆ ಅದು 30 ಆಗಿದೆ ಮತ್ತು ಶೇಕಡಾ 80 ಕ್ಕಿಂತ ಹೆಚ್ಚು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಕನಿಷ್ಠ 10 ಇರಬೇಕು ಆದ್ದರಿಂದ ಇದು ನನ್ನ ಗುರಿ ಅಂದರೆ ನೀವು ವರ್ಗ ಸರಾಸರಿಗಳನ್ನು ನೋಡುತ್ತಿದ್ದೀರಿ ಯಾವುದೇ ತರಗತಿಯಲ್ಲಿ ನೀವು ವಿಭಿನ್ನ ಸಾಮರ್ಥ್ಯಗಳು ವಿಭಿನ್ನ ಪ್ರೇರಣೆಗಳನ್ನು ಹೊಂದಿದ್ದೀರಿ ಎಂಬ ಸಮರ್ಥನೆಯನ್ನು ಇದು ಹೊಂದಿದೆ ಆದ್ದರಿಂದ ಅವರೆಲ್ಲರೂ ಒಂದೇ ರೀತಿಯ ಅಂಕಗಳನ್ನು ಪಡೆಯುತ್ತಾರೆ ಎಂದು ನೀವು ನಿರೀಕ್ಷಿಸಲಾಗುವುದಿಲ್ಲ ನೀವು ಇನ್ನೂ ಮತ್ತೊಂದು ಸಂಕೀರ್ಣ ವಿಷಯವನ್ನು ಹೊಂದಿದ್ದೀರಿ ಉದಾಹರಣೆ 2ಕ್ಕೆ ಹೋಲುತ್ತದೆ ಇಲ್ಲಿ ನಾನು ಪ್ರತಿ ಸಿಒಗೆ ಈ ಶೇಕಡಾವಾರುಗಳನ್ನು ಹೊಂದಿಸಿದ್ದೇನೆ ಹಾಗಾಗಿ ನಾನು ಈ ರೀತಿಯ ವಿಸ್ತಾರವಾದ ಕೋಷ್ಟಕವನ್ನು ಹಾಕಿದ್ದೇನೆ ಇದು ಕೆಲವು ಪ್ರಯೋಜನಗಳನ್ನು ಹೊಂದಿದೆ ಉದಾಹರಣೆಗೆ ನಾನು ಏನನ್ನಾದರೂ ಸುಧಾರಿಸಲು ಬಯಸಿದರೆ ನಾನು ತುಂಬಾ ಕಡಿಮೆ ಅಂಕಗಳನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಗುಂಪನ್ನು ಗುರುತಿಸಬಹುದು ಮತ್ತು ಕೆಲವು ಕ್ರಿಯಾ ಯೋಜನೆಯನ್ನು ಯೋಜಿಸಲು ಪ್ರಯತ್ನಿಸುತ್ತೇನೆ ಅಥವಾ ಅವರಿಗೆ ಹೆಚ್ಚುವರಿ ಸಲಹೆಗಳನ್ನು ಒದಗಿಸಬಹುದು ಆದರೆ ಇದರಲ್ಲಿ ತುಂಬಾ ಡೇಟಾ ಇದೆ ಮತ್ತು ಇದಕ್ಕೆ ಸಾಕಷ್ಟು ಗಣನೆಯ ಅಗತ್ಯವಿದೆ ಆದರೆ ಇದನ್ನು ಮಾಡಬಹುದು ನೀವು ಸಾಫ್ಟ್ವೇರ್ ಸಾಧನವನ್ನು ಹೊಂದಿದ್ದರೆ ಇದನ್ನು ಕಾರ್ಯಗತಗೊಳಿಸುವುದು ಕಷ್ಟವಾಗಬಾರದು ನಾವು ಹಿಂದಿನದಕ್ಕಿಂತ ಸ್ವಲ್ಪ ಕಡಿಮೆ ಸಂಕೀರ್ಣತೆಯ ಉದಾಹರಣೆಯನ್ನು ಹೊಂದಿದ್ದೇವೆ ಇದಕ್ಕೆ ಒಬ್ಬರು ಹೆಚ್ಚು ಸುಲಭವಾಗಿ ಸಂಬಂಧಿಸಬಲ್ಲರು ಪಠ್ಯಕ್ರಮದ ಪ್ರತಿ ಸಿಒಗೆ ನಲ್ಲಿ ಶೇಕಡಾ 70 ಅಂಕಗಳು ಆಗಿರಬೇಕು ಆದ್ದರಿಂದ ನೀವು ಪ್ರತಿ ಸಿಒ ಬಗ್ಗೆ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಯ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ನೀವು ಯಾವ ಹೆಚ್ಚುವರಿ ಚಟುವಟಿಕೆಯನ್ನು ಮಾಡಬೇಕು ಆದ್ದರಿಂದ ಇಲ್ಲಿ ನಮ್ಮ ಪ್ರಸ್ತುತಿಗಾಗಿ ನಾವು ಈ ನಿರ್ದಿಷ್ಟ ಗುರಿಯನ್ನು ಬಳಸುತ್ತಿದ್ದೇವೆ ಅಥವಾ ಈ ಉದಾಹರಣೆ 4 ಗಣನೆಗೆ ಆಧಾರವಾಗಿರುತ್ತದೆ ನಾವು ಇದನ್ನು ಹೇಗೆ ಮಾಡುವುದು ಶ್ರೇಣಿ 2 ಕಾಲೇಜಿಗೆ ಯಾವುದೇ ನಿರ್ದಿಷ್ಟ ಪಠ್ಯಕ್ರಮದಲ್ಲಿ ಸಿಒ1 ನಾನು ವೈಯಕ್ತಿಕ ಮೌಲ್ಯಗಳನ್ನು ಹೊಂದಿಲ್ಲ ವಿಶ್ವವಿದ್ಯಾಲಯವು ನನಗೆ ಆ ಅಂಕಗಳನ್ನು ನೀಡುವುದಿಲ್ಲ ಅವರು ನನಗೆ ಒಂದು ವರ್ಗ ಸರಾಸರಿಯನ್ನು ಮಾತ್ರ ನೀಡುತ್ತಾರೆ ಎಲ್ಲಾ ಸಿಒಗಳು ಸಾಧನೆಯನ್ನು ನೇರವಾಗಿ ಲೆಕ್ಕಾಚಾರ ಮಾಡುತ್ತೇನೆ ಶ್ರೇಣಿ 1 ಕಾಲೇಜು ಎಂದರೆ ನೀವು ಎಲ್ಲಾ ಅಂಕಗಳನ್ನು ಹೊಂದಿರುತ್ತೀರಿ ಇಇ ವರ್ಗ ಸರಾಸರಿಗಳನ್ನು ಹೊಂದಿದ್ದೇನೆ ನಾನು ಎರಡಕ್ಕೂ 40 ಮತ್ತು 60 ಅನ್ನು ಸಂಯೋಜಿಸುತ್ತೇನೆ ಮತ್ತು ನಂತರ ನಾನು ವರ್ಗ ಸರಾಸರಿಯನ್ನು ಲೆಕ್ಕಾಚಾರ ಮಾಡುತ್ತೇನೆ ಈಗ ನಾವು ಮುಂದಿನದನ್ನು ನೋಡೋಣ ಇಲ್ಲಿ ನಾವು ನೇರ ಸಿಒ ಎಷ್ಟರ ಮಟ್ಟಿಗೆ ಸಾಧಿಸಲಾಗುತ್ತದೆ ಎಂಬುದನ್ನು ಲೆಕ್ಕಾಚಾರ ಮಾಡುತ್ತೀರಿ ನೀವು ಈ ಎರಡನ್ನು ಅಂದರೆ ನೇರ ಸಾಧನೆಗಾಗಿ 90 ಮತ್ತು ಪರೋಕ್ಷ ಸಾಧನೆಗಾಗಿ 10 ರಷ್ಟು ಸಂಯೋಜಿಸುತ್ತೀರಿ ಮತ್ತು ನೀವು 62 3 67 8 ಮತ್ತು ಮುಂತಾದವುಗಳನ್ನು ತೋರಿಸುವ ಮೂರನೇ ಕಾಲಮ್ ಅನ್ನು ಹೊಂದಿದ್ದೀರಿ ಅದು ನಿಮಗೆ ಸಿಒ ನಲ್ಲಿ ಸಾಧನೆ ಶೇಕಡಾ 62 3 ಸಿಕ್ಕಿದೆ ಆದರೆ ನಾವು ಅದನ್ನು ಆರಂಭದಲ್ಲಿ 60ಕ್ಕೆ ಹೊಂದಿಸಿದ್ದೇವೆ ಹಾಗಾಗಿ ನಾವು ನಮ್ಮ ಗುರಿಯನ್ನು ಮೀರಿದ್ದೇವೆ ಆದ್ದರಿಂದ ನಿಮ್ಮ ಒಟ್ಟು ಅಂಕ 2 ಅಂದರೆ ನೀವು ಗುರಿಯನ್ನು ಮೀರಿದ್ದೀರಿ ನೀವು ಗುರಿಯನ್ನು ಮೀರಿದಾಗ ನೀವು ಏನು ಮಾಡುತ್ತೀರಿ ಅಥವಾ ನೀವು ಗುರಿಯನ್ನು ಪೂರೈಸಿದರೆ ನೀವು ಏನು ಮಾಡುತ್ತೀರಿ ಮುಂದಿನ ಬಾರಿ ನೀವು ಪಠ್ಯಕ್ರಮವನ್ನು ನೀಡಿದಾಗ ನಿಮ್ಮ ಗುರಿಯನ್ನು ಹೆಚ್ಚಿಸುತ್ತೀರಿ ಇದರರ್ಥ 60ರ ಬದಲು ನಾನು ಅದನ್ನು 65 ಮಾಡಬಹುದು ಮತ್ತು ಇಡಿ ವರ್ಗವು ಹೆಚ್ಚಿನ ಸಿಒಗಳನ್ನು ಸಾಧಿಸುವ ಕಡೆಗೆ ನೀವು ಅವರನ್ನು ಪ್ರೇರೆಪಿಸಬೇಕು ಮತ್ತು ಶ್ರೇಣಿ 1 ಕಾಲೇಜಿಗೆ ಅದೇ ವಿಷಯ ಇಲ್ಲಿ ಎರಡು ಸ್ಥಳಗಳಲ್ಲಿ ನಾವು ಗುರಿಗಳನ್ನು ಸಾಧಿಸಿದ್ದೇವೆ ಆದ್ದರಿಂದ ನೀವು ಅದಕ್ಕಾಗಿ ಗುರಿಗಳ ಮಟ್ಟವನ್ನು ಹೆಚ್ಚಿಸಬೇಕು ಶ್ರೇಣಿ 1 ಕಾಲೇಜಿಗೆ ಅದೇ ಗಣನೆಗಳನ್ನು ಮಾಡಲಾಗುತ್ತದೆ ನಾವು ಶ್ರೇಣಿ 2 ಕಾಲೇಜಿನ ಒಂದು ಉದಾಹರಣೆಯನ್ನು ಮಾತ್ರ ತೋರಿಸುತ್ತೇವೆ ನಾವು ಏನು ಮಾಡುವುದು ನಾವು ಅಲ್ಲಿ ತೋರಿಸಿದಂತೆ ನಾವು ಗುರಿಯನ್ನು ಪಡೆದುಕೊಂಡಿದ್ದೇವೆ ಮತ್ತು ಅಂತರವನ್ನು ಸಹ ನಾವು ತೋರಿಸಿದ್ದೇವೆ ಮತ್ತು ನಂತರ ನೀವು ಅಂತರವನ್ನು ಕಡಿಮೆ ಮಾಡಲು ಕ್ರಿಯೆಯನ್ನು ಯೋಜಿಸಬೇಕು ಉದಾಹರಣೆಗೆ ಅದು 2 3 ಆಗಿರುವುದರಿಂದ ಸಾಧನೆಯ ಗುರಿಯನ್ನು ಮಾರ್ಪಾಡು ಮಾಡಬೇಕು ಆದರಿಂದ ನೀವು ಗುರಿಯನ್ನು 65 ಕ್ಕೆ ಹೆಚ್ಚಿಸುತ್ತೀರಿ ಆದರೆ ಸಿಒ2 ನ ಸಂದರ್ಭದಲ್ಲಿ 7 3 ಅಂತರವಿದೆ ಅಂದರೆ ಇದರಲ್ಲಿ ಏನನ್ನಾದರೂ ಸುಧಾರಿಸಬೇಕು ಮತ್ತು ಪಠ್ಯಕ್ರಮವನ್ನು ನೀಡಿದ ಬೋಧಕನು ತನ್ನ ತರಗತಿಯ ಅನುಭವಗಳ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕೆಂದು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುತ್ತಾನೆ ಇಲ್ಲಿ ನಾವು ಸೂಚಕ ಮಾದರಿಗಳನ್ನು ನೀಡಿದ್ದೇವೆ ಇದು ಪ್ರಸ್ತಾಪಿಸಲಾದ ನಿಖರವಾದ ಕ್ರಮಗಳಲ್ಲ ಉದಾಹರಣೆಗೆ ನಾವು ಮ್ಯಾಕ್ರೋ ಮಾಡೆಲಿಂಗ್ನ ಅಗತ್ಯತೆ ಮತ್ತು ಬಿಜೆಟಿಗಳು ಮಾದರಿಗಳನ್ನು ವಿವರವಾಗಿ ವಿವರಿಸಿದ್ದೇವೆ ಏಕೆಂದರೆ ನಾವು ಹೇಳಿದಂತೆ ನಾವು ಈ ಎಲ್ಲಾ ಗಣನೆಗಳಿಗೆ ಆಧಾರವಾಗಿ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಕುರಿತು ಪಠ್ಯಕ್ರಮವನ್ನು ನೀಡುತ್ತಿದ್ದೇವೆ ಆದ್ದರಿಂದ ಒಂದೇ ಪಠ್ಯಕ್ರಮದ ಸಂದರ್ಭದಲ್ಲಿ ಈ ಪರಿಹಾರಗಳನ್ನು ಸಹ ನೀಡಲಾಗುತ್ತದೆ ಪ್ರಸ್ತುತ ಲಭ್ಯವಿರುವ ವಾಣಿಜ್ಯ ಸಾಧನ ಮತ್ತು ಸಿಒ3ನ 18 6 ಅನ್ನು ಹೊಂದಿದೆ ಇದರರ್ಥ ನಮ್ಮ ಪ್ರಸ್ತುತಿಗಳ ಪ್ರಕಾರ ಅಥವಾ ನಾವು ನಮ್ಮ ವಸ್ತುಗಳನ್ನು ಸಂಘಟಿಸಿದ ರೀತಿ ಅಥವಾ ನಾವು ಪ್ರಯೋಗಾಲಯದ ಅವಧಿಗಳನ್ನು ನಡೆಸಿದ ರೀತಿಯಲ್ಲಿ ಏನಾದರೂ ಗಂಭೀರವಾಗಿ ತಪ್ಪಾಗಿದೆ ಇಲ್ಲಿ ಗಂಭೀರವಾದ ಅಂತರವಿದೆ ಆದ್ದರಿಂದ ನಾವು ಹೇಳುತ್ತೇವೆ ಗಣಿತದ ಮಾದರಿಗಳು ಮತ್ತು ಪ್ಯಾಕೇಜ್ ಗ್ರಾಫ್ ಬಳಸಿ ನಿಯತಾಂಕ ವ್ಯತ್ಯಾಸಗಳ ಪರಿಣಾಮವನ್ನು ಪ್ರದರ್ಶಿಸಿ ಆದ್ದರಿಂದ ನೀವು ಇದಕ್ಕಾಗಿ ಹೇಗೆ ಯೋಜಿಸುತ್ತೀರಿ ಮತ್ತು ಮುಂದಿನ ಸೆಮಿಸ್ಟರ್ನಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಪಠ್ಯಕ್ರಮವನ್ನು ನಡೆಸುತ್ತಿರುವಾಗ ನೀವು ನಿಜವಾಗಿಯೂ ಈ ಮಾಹಿತಿಯನ್ನು ಬಳಸುತ್ತಿರುವಿರಿ ಎಂಬುದನ್ನು ನೀವು ನಂತರ ಪ್ರದರ್ಶಿಸಬೇಕು ಸರಿ ಈಗ ನಾವು ನಿಯೋಜನೆಗಳಿಗೆ ಬಂದಿದ್ದೇವೆ ಹಿಂದಿನ ಪಠ್ಯಗಳಲ್ಲಿ ನೀವು ಪಠ್ಯಕ್ರಮದ ಪರಿಣಾಮಗಳನ್ನು ವಿನ್ಯಾಸಗೊಳಿಸಿದ್ದೀರಿ ಮತ್ತು ಎಲ್ಲವನ್ನೂ ಟ್ಯಾಗ್ ಮಾಡಿದ್ದೀರಿ ಈಗ ನೀವು ಸಿಒ ಸಾಧನೆಯನ್ನು ಲೆಕ್ಕಾಚಾರ ಮಾಡಿ ಮತ್ತು ಪಠ್ಯಕ್ರಮಕ್ಕಾಗಿ ಕಲಿಕೆಯ ಸುಧಾರಣೆಯ ಯೋಜನೆಯನ್ನು ಹೊಂದಿಸಿ ಮತ್ತು ಕೇವಲ ವ್ಯಾಯಾಮಕ್ಕಾಗಿ ನಿಮಗೆ ಎಲ್ಲಾ ಡೇಟಾ ಲಭ್ಯವಿಲ್ಲದಿದ್ದರೆ ನಿಯೋಜನೆಯನ್ನು ಪೂರ್ಣಗೊಳಿಸಲು ಕೆಲವು ಕಾಲ್ಪನಿಕ ಆದರೆ ಸಮಂಜಸವಾದ ವಾಸ್ತವಿಕ ಸಂಖ್ಯೆಗಳನ್ನು ಬಳಸಿ ಒಮ್ಮೆ ನೀವು ಅದನ್ನು ನೀವೇ ಮಾಡಿದರೆ ಸಿಒ ಸಾಧನೆಯನ್ನು ಲೆಕ್ಕಾಚಾರ ಮಾಡುವ ಪಾತ್ರವನ್ನು ನೀವು ಅರ್ಥಮಾಡಿಕೊಳ್ಳುವಿರಿ ಕೆಳಗಿನ ಪಠ್ಯ 20ರಲ್ಲಿ ನಾವು ಪಿಒಗಳು ಸಾಧನೆಗೆ ಹೋಗಲು ಸಾಧ್ಯವಿಲ್ಲ ಅದನ್ನೇ ನಾವು ಮುಂದಿನ ಪಠ್ಯದಲ್ಲಿ ಮಾಡಲಿದ್ದೇವೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು